ಎಲ್ಲರಿಗೂ ನಮಸ್ಕಾರ ಈ ವಿಷಯದ ಹೊಸ ಉಪನ್ಯಾಸಕ್ಕೆ ಸ್ವಾಗತ ಇಲ್ಲಿಯವರೆಗೆ ನಾವು ವಿವಿಧ ಆನ್ಲೈನ್ ಸಾಮಾಜಿಕ ಜಾಲತಾಣಗಳಿಂದ ಡೇಟಾವನ್ನು ಸಂಗ್ರಹಿಸಲು ಮತ್ತು ಗೆಫಿಯಂತಹ ಸಾಧನಗಳನ್ನು ಬಳಸಿಕೊಂಡು ಜಾಲತಾಣಗಳನ್ನು ದೃಶ್ಯೀಕರಿಸುವ ಉಪನ್ಯಾಸಳನ್ನು ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಸಂಗ್ರಹಿಸುತ್ತಿರುವ ಡೇಟಾಗೆ ಸುಂದರವಾದ ದೃಶ್ಯೀಕರಣಗಳನ್ನು ರಚಿಸಲು ಸಹಾಯ ಮಾಡುವ ಸಂವಾದಾತ್ಮಕ ಜಾವಾ ಬರಹ ನಕ್ಷೆಗಳನ್ನು ನಾನು ಹೈಚಾರ್ಟ್ಗಳನ್ನು ಪರಿಚಯಿಸುತ್ತೇನೆ ನಿರ್ದಿಷ್ಟವಾಗಿ ನಾವು ಎರಡು ವಿಷಯಗಳನ್ನು ನೋಡೋಣ ಒಂದು ಪೈಥಾನ್ ಬರಹವನ್ನು ಬಳಸಿಕೊಂಡು ದೃಶ್ಯೀಕರಣಗಳನ್ನು ರಚಿಸುವುದು ಮತ್ತು ಎರಡನೆಯದು ಕ್ಲೌಡ್ ಹೋಸ್ಟಿಂಗ್ ಪ್ಲಾಟ್ಫಾರ್ಮ್ ಆಗಿದ್ದು ಅದು ಈ ದೃಶ್ಯೀಕರಣಗಳನ್ನು ಸ್ವಯಂಚಾಲಿತವಾಗಿ ನಿರ್ಮಿಸಲು ಸಹಾಯ ಮಾಡುತ್ತದೆ ಈ ಉಪನ್ಯಾಸದಲ್ಲಿ ನಾನು ರಚಿಸಲಾದ ಡೇಟಾದಿಂದ ನಿರ್ಮಿಸಬಹುದಾದ ನಾಲ್ಕು ರೀತಿಯ ರೇಖಾಚಿತ್ರಗಳ ಬಗ್ಗೆ ಮಾತನಾಡುತ್ತೇನೆ ನಾವು ಮೂಲಭೂತ ಬಾರ್ ನಕ್ಷೆಗಳೊಂದಿಗೆ ಪ್ರಾರಂಭಿಸೋಣ ಬಾರ್ ನಕ್ಷೆ ಎನ್ನುವುದು ಆಯತಾಕಾರದ ಬಾರ್ಗಳೊಂದಿಗೆ ಗುಂಪು ಡೇಟಾವನ್ನು ಪ್ರಸ್ತುತಪಡಿಸುವ ನಕ್ಷೆ ಆಗಿದೆ ಬಾರ್ಗಳ ಉದ್ದವು ಅವು ಪ್ರತಿನಿಧಿಸುವ ಮೌಲ್ಯಕ್ಕೆ ಅನುಪಾತದಲ್ಲಿರುತ್ತದೆ ಈಗ ಪೈಥಾನ್ನಲ್ಲಿ ಕೋಡಿಂಗ್ ಪ್ರಾರಂಭಿಸಲು ನಮಗೆ ಪೈಥಾನ್ ಹೊದಿಕೆಯ ಅಗತ್ಯವಿದೆ ಇದು ಈ ದೃಶ್ಯೀಕರಣಗಳನ್ನು ರಚಿಸಲು ಸಹಾಯ ಮಾಡುತ್ತದೆ ಹೊದಿಕೆಯು ಪೈಥಾನ್ ಮತ್ತು ಜಾವಾ ಬರಹ ನಡುವಿನ ಸರಳ ಅನುವಾದ ಪದರವಾಗಿದೆ ಇದು ದೃಶ್ಯೀಕರಣಗಳನ್ನು ರಚಿಸಲು ಸಹಾಯ ಮಾಡುತ್ತದೆ ಇದು ನಿಜವಾಗಿಯೂ ವಿಷಯಗಳನ್ನು ಬಳಸಲು ಸುಲಭವಾಗುತ್ತದೆ ಈಗ ಈ ಹೊದಿಕೆಯನ್ನು ಸ್ಥಾಪಿಸಲು ನಾವು ಟರ್ಮಿನಲ್ಗೆ ಹೋಗೋಣ ಮತ್ತು ಸುಡು pip ಇನ್ಸ್ಟಾಲ್ ಪೈಥಾನ್ ಹೈಚಾರ್ಟ್ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ಬಾರ್ ನಕ್ಷೆಯನ್ನು ರಚಿಸಲು ಇದು ಮೊದಲ ಪೈಥಾನ್ ಬರಹ ಯಶಸ್ವಿಯಾಗಿ ಸ್ಥಾಪಿಸಿದೆ ಕಳೆದ ನಾಲ್ಕು ದಿನಗಳಲ್ಲಿ Facebook ರೇಖಾಚಿತ್ರ API ನಿಂದ ಹೊರತೆಗೆಯಬಹುದಾದ ಗರಿಷ್ಠ ಪೋಸ್ಟ್ಗಳನ್ನು ಹೊಂದಿರುವ ಟಾಪ್ 5 ಬಳಕೆದಾರರನ್ನು ಪ್ರತಿನಿಧಿಸಲು ನಾವು ಬಯಸುತ್ತೇವೆ ಎಂದು ಭಾವಿಸೋಣ ನಾವು ಈ ಡೇಟಾವನ್ನು ಬಾರ್ ನಕ್ಷೆ ರೂಪದಲ್ಲಿ ಪ್ರತಿನಿಧಿಸಬಹುದು ಪೈಥಾನ್ನಲ್ಲಿ ಕೋಡ್ ಬರೆಯುವುದನ್ನು ಪ್ರಾರಂಭಿಸಲು ನಾವು vi ಸಂಪಾದಕವನ್ನು ಪ್ರಾರಂಭಿಸೋಣ ನಾವು vi ಮತ್ತು ಫೈಲ್ನ ಹೆಸರನ್ನು ಟೈಪ್ ಮಾಡಬೇಕಾಗಿದೆ ಅದನ್ನು vi ಬಾರ್ ಹೈಚಾರ್ಟ್ಸ್ ಡಾಟ್ p y ಎಂದು ಹೆಸರಿಸೋಣ ನಾವು ಇದೀಗ ಸ್ಥಾಪಿಸಿದ ಹೊದಿಕೆಯನ್ನು ಆಮದು ಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸುತ್ತೇವೆ ಆದ್ದರಿಂದ ಆಜ್ಞೆಯು ಹೈಚಾರ್ಟ್ ಆಮದು ಹೈಚಾರ್ಟ್ನಂತೆ ಹೋಗುತ್ತದೆ ಮುಂದೆ ನಮ್ಮ ಡೇಟಾವನ್ನು ನಿರೂಪಿಸುವ ಕಂಟೇನರ್ ಅನ್ನು ನಾವು ವ್ಯಾಖ್ಯಾನಿಸುತ್ತೇವೆ ನಕ್ಷೆಯನ್ನು ಹೈಚಾರ್ಟ್ಗೆ ಸಮ ಎಂದು ಬರೆಯುವ ಮೂಲಕ ನಾವು ಇದನ್ನು ಮಾಡುತ್ತೇವೆ ಮುಂದೆ ನಾವು ನಮ್ಮ ರೇಖಾ ಚಿತ್ರವನ್ನು ನಿರ್ದಿಷ್ಟಪಡಿಸುವ ಆಯ್ಕೆಗಳ ಗುಂಪನ್ನು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ನಾವು ಆಯ್ಕೆಗಳ ನಿಘಂಟನ್ನು ರಚಿಸುತ್ತೇವೆ ನಾವು ನಕ್ಷೆ ಪ್ರಕಾರವನ್ನು ಬಾರ್ ನಕ್ಷೆ ಎಂದು ನಿರ್ದಿಷ್ಟಪಡಿಸುತ್ತೇವೆ ಮುಂದೆ ನಾವು ನಕ್ಷೆ ಶೀರ್ಷಿಕೆಯನ್ನು ವ್ಯಾಖ್ಯಾನಿಸುತ್ತೇವೆ ಇದನ್ನು ಪಠ್ಯದಲ್ಲಿ ವ್ಯಾಖ್ಯಾನಿಸಲಾಗಿದೆ ಅದನ್ನು ಹೈಚಾರ್ಟ್ ಬಾರ್ ಎಂದು ಬರೆಯೋಣ ಈಗ ಯಾವುದೇ ನಕ್ಷೆಗಾಗಿ ನಾವು ದಂತಕಥೆಗಳನ್ನು ವ್ಯಾಖ್ಯಾನಿಸಬೇಕಾಗಿದೆ ಆದ್ದರಿಂದ ನಾವು ಮೊದಲು ದಂತಕಥೆಗಳನ್ನು ಸಕ್ರಿಯಗೊಳಿಸಬೇಕಾಗಿದೆ ಈಗ ನಾವು ಬಾರ್ ನಕ್ಷೆ ನಲ್ಲಿ ಪ್ರತಿ 5 ಬಳಕೆದಾರರನ್ನು ಪ್ರತಿನಿಧಿಸಲು ಬಯಸಿದ್ದೇವೆ ಆದ್ದರಿಂದ ನಾವು x ಅಕ್ಷವನ್ನು ಈ ಬಳಕೆದಾರರ ವರ್ಗಗಳಾಗಿ ವ್ಯಾಖ್ಯಾನಿಸುತ್ತೇವೆ ಮತ್ತು ನಾವು ವರ್ಗಗಳನ್ನು ಬಳಕೆದಾರ 1 ಬಳಕೆದಾರ 2 ಬಳಕೆದಾರ 3 ಬಳಕೆದಾರ 4 ಮತ್ತು ಬಳಕೆದಾರ 5 ಎಂದು ಪ್ರಾರಂಭಿಸುತ್ತೇವೆ ನಾವು y ಅಕ್ಷ ಅನ್ನು ಸಹ ವ್ಯಾಖ್ಯಾನಿಸೋಣ ಆದ್ದರಿಂದ y ಅಕ್ಷ ಈ ಪ್ರತಿಯೊಂದು ವರ್ಗದ ಬಳಕೆದಾರರಿಗೆ ಅನುಯಾಯಿಗಳ ಸಂಖ್ಯೆಯನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಶೀರ್ಷಿಕೆಯನ್ನು ನಾವು ವ್ಯಾಖ್ಯಾನಿಸುವ ವಿಧಾನವು ಪಠ್ಯಕ್ಕೆ ಹೋಗುತ್ತದೆ ಮತ್ತು ನಾವು ಪಠ್ಯವನ್ನು ಅನುಯಾಯಿಗಳ ಸಂಖ್ಯೆಯಾಗಿ ನಿರ್ದಿಷ್ಟಪಡಿಸಬಹುದು ಮತ್ತು ಬಹುಶಃ ಅದನ್ನು ಸಾವಿರಾರು ಸಂಖ್ಯೆಯಲ್ಲಿ ಬರೆಯಬಹುದು ಆದ್ದರಿಂದ ಮುಂದೆ ನಾವು ಬಾರ್ ರೇಖಾಚಿತ್ರನಲ್ಲಿ ಪ್ರತಿನಿಧಿಸಬೇಕಾದ ಡೇಟಾ ಅಥವಾ ಪೋಸ್ಟ್ ಅನ್ನು ಸೇರಿಸುತ್ತೇವೆ ಪ್ರತಿ ದಿನಕ್ಕೆ ನಾವು ಈ 5 ಬಳಕೆದಾರರಿಗೆ ಪೋಸ್ಟ್ಗಳ ಸಂಖ್ಯೆಗೆ ಡೇಟಾ ಶ್ರೇಣಿಯನ್ನು ರಚಿಸುತ್ತೇವೆ ಆದ್ದರಿಂದ ಉದಾಹರಣೆಗೆ ಡೇಟಾ 1 ನಮ್ಮ ಮೊದಲ ಶ್ರೇಣಿಯಾಗಿದೆ ಮತ್ತು ನಾವು ಅದನ್ನು ಕೆಲವು ಯಾದೃಚ್ಛಿಕ ಮೌಲ್ಯಗಳಾಗಿ ವ್ಯಾಖ್ಯಾನಿಸಬಹುದು ಅಂತೆಯೇ ನಾವು ಎರಡನೇ ಬಳಕೆದಾರರಿಗೆ ಡೇಟಾ 2 ಅನ್ನು ವ್ಯಾಖ್ಯಾನಿಸುತ್ತೇವೆ ಅಂತೆಯೇ ನಾವು ಎಲ್ಲಾ 5 ಬಳಕೆದಾರರಿಗೆ ಪ್ರತಿ ನಾಲ್ಕು ದಿನಗಳವರೆಗೆ ಡೇಟಾ ಮೌಲ್ಯಗಳನ್ನು ವ್ಯಾಖ್ಯಾನಿಸುತ್ತೇವೆ ಒಮ್ಮೆ ನಾವು ಈ ಆಯ್ಕೆಗಳನ್ನು ರಚಿಸಿದ ನಂತರ ನಾವು ಅವುಗಳನ್ನು ಮೊದಲು ರಚಿಸಿದ ಕಂಟೇನರ್ಗೆ ಸೇರಿಸುತ್ತೇವೆ ಈಗ ನಾನು ಅದನ್ನು ನಕ್ಷೆ ಬರೆಯುವ ಮೂಲಕ ಮಾಡುತ್ತೇನೆ ಮತ್ತು ನಾವು ರಚಿಸಿದ ವೇರಿಯೇಬಲ್ ಆಯ್ಕೆಗಳನ್ನು ರವಾನಿಸುವ ಮೂಲಕ ನಿಘಂಟು ಆಯ್ಕೆಗಳನ್ನು ಹೊಂದಿಸುತ್ತೇನೆ ಅಂತಿಮವಾಗಿ ನಾವು ನಕ್ಷೆ ಡಾಟ್ ಆಡ್ ಡೇಟಾ ಸೆಟ್ ಅನ್ನು ಬರೆಯುವ ಮೂಲಕ ನಕ್ಷೆ ಕಂಟೇನರ್ಗೆ ಡೇಟಾ ಸೆಟ್ಗಳನ್ನು ಸೇರಿಸುತ್ತೇವೆ ನಾವು ನಮ್ಮ ಮೊದಲ ಡೇಟಾ ಶ್ರೇಣಿಯನ್ನು ರವಾನಿಸುತ್ತೇವೆ ಬಾರ್ ನಕ್ಷೆ ಪ್ರಕಾರವನ್ನು ನಿರ್ದಿಷ್ಟಪಡಿಸಿ ಮತ್ತು ದಿನವನ್ನು ದಿನ 1 ಎಂದು ಬರೆಯಿರಿ ನಾವು ಎಲ್ಲಾ ನಾಲ್ಕು ದಿನಗಳವರೆಗೆ ಒಂದೇ ವಿಷಯವನ್ನು ಪುನರಾವರ್ತಿಸುತ್ತೇವೆ ಈಗ ಈ ಕೋಡ್ html ಫೈಲ್ ಅನ್ನು ರಚಿಸುತ್ತದೆ ಅದನ್ನು ನಾವು ನಮ್ಮ ಸ್ಥಳೀಯ ಡೈರೆಕ್ಟರಿಯಲ್ಲಿ ನಕ್ಷೆ ಡಾಟ್ ಸೇವ್ ಫೈಲ್ ಬರೆಯುವ ಮೂಲಕ ಉಳಿಸಬಹುದು ಮತ್ತು ನಾವು ಹೆಸರನ್ನು ಬಾರ್ ಹೈಚಾರ್ಟ್ಗಳಾಗಿ ಸೂಚಿಸಬಹುದು ಈಗ vi ಸಂಪಾದಕವನ್ನು ತ್ಯಜಿಸಲು ಮತ್ತು ಫೈಲ್ ಅನ್ನು ಉಳಿಸಲು ನಾವು ಮೊದಲು ಎಸ್ಕೇಪ್ ಒತ್ತಿ ಮತ್ತು ನಂತರ colon w q ಎಂದು ಬರೆಯೋಣ ಈಗ ಈ ಫೈಲ್ ಅನ್ನು ರನ್ ಮಾಡಲು ನಾವು ಕಮಾಂಡ್ ಪೈಥಾನ್ ಮತ್ತು ಫೈಲ್ನ ಹೆಸರನ್ನು ಬಾರ್ ಹೈಚಾರ್ಟ್ಸ್ ಎಂದು ಟೈಪ್ ಮಾಡುತ್ತೇವೆ ಆದ್ದರಿಂದ ಇದು ನಿಮ್ಮ ಸ್ಥಳೀಯ ಡೈರೆಕ್ಟರಿಯಲ್ಲಿ ಬಾರ್ ಹೈಚಾರ್ಟ್ಗಳ ಹೆಸರಿನೊಂದಿಗೆ ಫೈಲ್ ಅನ್ನು ರಚಿಸುತ್ತದೆ ಈಗ ಈ ಫೈಲ್ ಅನ್ನು ವೀಕ್ಷಿಸಲು ನೀವು ಫೈಲ್ ಹೆಸರಿನ ಮೇಲೆ ಬಲ ಕ್ಲಿಕ್ ಮಾಡಿ ಮತ್ತು ಅದನ್ನು ಕ್ರೋಮ ಬ್ರೌಸರ್ನಲ್ಲಿ ನೋಡಬಹುದು ಆದ್ದರಿಂದ ಇದು ಬಾರ್ ರೇಖಾಚಿತ್ರ ಆಗಿದೆ ಅಲ್ಲಿ ನೀವು ಈ ಪ್ರತಿಯೊಬ್ಬ ಬಳಕೆದಾರರಿಗೆ ಸುಳಿದಾಡಬಹುದು ಮತ್ತು ಮೌಲ್ಯಗಳನ್ನು ನೋಡಬಹುದು ಆದ್ದರಿಂದ ದಿನ 1 ಅದರ 1 0 7 ಮತ್ತು ದಿನ 4 ಅದರ 1 0 5 2 ಆದ್ದರಿಂದ ಪ್ರತಿಯೊಂದು ದಿನಗಳನ್ನು ವಿವಿಧ ಬಣ್ಣದ ಬಾರ್ಗಳಿಂದ ಪ್ರತಿನಿಧಿಸಲಾಗುತ್ತದೆ ನೀವು ನೋಡಲು ಬಯಸದ ನಿರ್ದಿಷ್ಟ ದಿನವನ್ನು ಸಹ ನೀವು ಫಿಲ್ಟರ್ ಮಾಡಬಹುದು ಆದ್ದರಿಂದ ನಾನು ಮೊದಲ ದಿನದ ಮೇಲೆ ಕ್ಲಿಕ್ ಮಾಡಿದರೆ ರೇಖಾಚಿತ್ರ ಈಗ 3 ಇತರ ದಿನಗಳ ಮೌಲ್ಯಗಳನ್ನು ತೋರಿಸುತ್ತದೆ ಅದೇ ರೀತಿ ನಾನು ದಿನ 3 ಸ್ಕಿಪ್ ಮಾಡಬಹುದು ಮತ್ತು ದಿನ 4 ಮತ್ತು ದಿನ 2 ಮಾತ್ರ ನೋಡಬಹುದು ನಾವು ಈ ರೇಖಾಚಿತ್ರವನ್ನು png ಚಿತ್ರವಾಗಿ ಡೌನ್ಲೋಡ್ ಮಾಡಬಹುದು ಮತ್ತು ಉಳಿಸಬಹುದು ಈ ರೀತಿ ಪೈಥಾನ್ ಬರಹ ಬಳಸಿ ಬಾರ್ ನಕ್ಷೆ ಅನ್ನು ರಚಿಸಬಹುದು ಮುಂದೆ ನಾವು ಲೈನ್ ನಕ್ಷೆ ಎಂದು ಕರೆಯಲ್ಪಡುವ ಎರಡನೇ ವಿಧದ ರೇಖಾಚಿತ್ರವನ್ನು ನೋಡುತ್ತೇವೆ ಲೈನ್ ನಕ್ಷೆ ಎನ್ನುವುದು ನೇರ ರೇಖೆಯನ್ನು ಬಳಸಿಕೊಂಡು ಸಂಪರ್ಕಗೊಂಡಿರುವ ಡೇಟಾ ಬಿಂದುಗಳ ಸರಣಿಯನ್ನು ತೋರಿಸುವ ನಕ್ಷೆ ಆಗಿದೆ ಡೇಟಾವನ್ನು ದೃಶ್ಯೀಕರಿಸಲು ಅವುಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಲ್ಲಿ ಡೇಟಾವು ಕಾಲಾನಂತರದಲ್ಲಿ ಬದಲಾಗುತ್ತದೆ ಈಗ ನಾವು ಬಳಕೆದಾರರ ಫಾಲೋ ಮಾದರಿಗಳನ್ನು ಕಾಲಾನಂತರದಲ್ಲಿ ನೋಡಲು ಬಯಸುತ್ತೇವೆ ಎಂದು ಭಾವಿಸೋಣ ನಾವು ವರ್ಷದ ಪ್ರತಿ ತಿಂಗಳ ಅನುಯಾಯಿಗಳ ಸಂಖ್ಯೆಯನ್ನು ರೆಕಾರ್ಡ್ ಮಾಡಿದ್ದೇವೆ ಎಂದು ಭಾವಿಸಿದರೆ ನಾವು ಅದನ್ನು ಲೈನ್ ನಕ್ಷೆ ಬಳಸಿ ಪ್ರತಿನಿಧಿಸಬಹುದು ಪೈಥಾನ್ ಬರಹ ರಚಿಸಲು ನಾವು vi ಸಂಪಾದಕದಿಂದ ಪ್ರಾರಂಭಿಸೋಣ ಮತ್ತು ಫೈಲ್ ಅನ್ನು ಲೈನ್ ಹೈಚಾರ್ಟ್ಸ್ ಡಾಟ್ pi ಎಂದು ಹೆಸರಿಸೋಣ ನಾವು ಮೊದಲಿನಂತೆಯೇ ಅದೇ ಹಂತಗಳನ್ನು ಅನುಸರಿಸಬೇಕಾಗುತ್ತದೆ ಆದ್ದರಿಂದ ನಾವು ಮೊದಲು ಹೈಚಾರ್ಟ್ ಆಮದು ಹೈಚಾರ್ಟ್ನಿಂದ ಆಮದು ಹೇಳಿಕೆಯನ್ನು ಬರೆಯುತ್ತೇವೆ ನಂತರ ನಾವು ನಮ್ಮ ನಕ್ಷೆ ಅನ್ನು ನಿರೂಪಿಸಲು ಕಂಟೇನರ್ ಅನ್ನು ವ್ಯಾಖ್ಯಾನಿಸುತ್ತೇವೆ ಮುಂದೆ ನಾವು ಒಂದು ನಿರ್ದಿಷ್ಟ ಸೆಟ್ ಆಯ್ಕೆಗಳನ್ನು ವ್ಯಾಖ್ಯಾನಿಸುತ್ತೇವೆ ಮೊದಲನೆಯದು ನಕ್ಷೆ ಪ್ರಕಾರವಾಗಿರುತ್ತದೆ ನೀವು ಅದನ್ನು ಲೈನ್ ನಕ್ಷೆ ಎಂದು ಹೆಸರಿಸುತ್ತೀರಿ ಮುಂದೆ ನಾವು ಪಠ್ಯ ಕ್ಷೇತ್ರವನ್ನು ಬಳಸಿಕೊಂಡು ಶೀರ್ಷಿಕೆಯನ್ನು ವ್ಯಾಖ್ಯಾನಿಸಬೇಕಾಗಿದೆ ಅದನ್ನು ಹೈಚಾರ್ಟ್ ಲೈನ್ ಆಗಿ ಇರಿಸಿಕೊಳ್ಳಿ ಅಂತೆಯೇ ನಾವು ದಂತಕಥೆಯನ್ನು ವ್ಯಾಖ್ಯಾನಿಸಬೇಕಾಗಿದೆ ಆದ್ದರಿಂದ ಬರೆಯಲು ಸಕ್ರಿಯಗೊಳಿಸಲಾಗಿದೆ ಮತ್ತೊಮ್ಮೆ ಇಲ್ಲಿ ನಾವು x ಅಕ್ಷದ ವರ್ಗಗಳನ್ನು ವರ್ಷದ ತಿಂಗಳುಗಳಾಗಿ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ನಾವು ಅದನ್ನು ವ್ಯಾಖ್ಯಾನಿಸುವ ವಿಧಾನ ಮತ್ತು ನಾವು ಎಲ್ಲಾ ತಿಂಗಳುಗಳು ಮತ್ತು ಡಿಸೆಂಬರ್ ಅನ್ನು ಬರೆಯಬಹುದು ಪಠ್ಯ ಕ್ಷೇತ್ರವನ್ನು ಬರೆಯುವ ಮೂಲಕ ನಾವು x ಅಕ್ಷದ ಶೀರ್ಷಿಕೆಯನ್ನು ವ್ಯಾಖ್ಯಾನಿಸಬಹುದು ಮತ್ತು ನಾವು ಅದನ್ನು ವರ್ಷದ ತಿಂಗಳುಗಳು ಎಂದು ವ್ಯಾಖ್ಯಾನಿಸಬಹುದು ಆ ಮುಚ್ಚಿ ಮತ್ತು y ಅಕ್ಷಕ್ಕಾಗಿ ಅಕ್ಷವು ಏನನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ನಾವು ಸರಳವಾಗಿ ವ್ಯಾಖ್ಯಾನಿಸಬಹುದು ಆದ್ದರಿಂದ ನಾವು ಶೀರ್ಷಿಕೆಯನ್ನು ಅನುಯಾಯಿಗಳ ಸಂಖ್ಯೆ ಎಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ನಾವು ಈಗ ಎಲ್ಲಾ ಅವರಣಗಳನ್ನು ಮುಚ್ಚುತ್ತೇವೆ ಮತ್ತು ಅಂತಿಮವಾಗಿ ನಾವು ನಮ್ಮ ಡೇಟಾ ಶ್ರೇಣಿಯನ್ನು ವ್ಯಾಖ್ಯಾನಿಸುತ್ತೇವೆ ಇಲ್ಲಿ ಕೆಲವು ನಕಲಿ ಮೌಲ್ಯಗಳನ್ನು ಬರೆಯೋಣ ಮೂರು ಬಳಕೆದಾರರಿಗೆ ಡೇಟಾ ಶ್ರೇಣಿಯನ್ನು ನಾವು ವ್ಯಾಖ್ಯಾನಿಸೋಣ ಒಮ್ಮೆ ನಾವು ಡೇಟಾ ಅರೇಗಳನ್ನು ವ್ಯಾಖ್ಯಾನಿಸಿದ ನಂತರ ಮುಂದಿನ ಹಂತವು ನಕ್ಷೆ ಡಾಟ್ ಸೆಟ್ ನಿಘಂಟು ಆಯ್ಕೆಗಳನ್ನು ಆಯ್ಕೆಗಳಾಗಿ ಬರೆಯುವ ಮೂಲಕ ಕಂಟೇನರ್ಗೆ ಸೇರಿಸುವುದು ತದನಂತರ ಅಂತಿಮವಾಗಿ ಆಡ್ ಡೇಟಾ ಸೆಟ್ ಅನ್ನು ಬರೆಯುವ ಮೂಲಕ ಕಂಟೇನರ್ಗೆ ನಮ್ಮ ಡೇಟಾ ಸೆಟ್ಗಳನ್ನು ಸೇರಿಸಿ ಮೊದಲು ಡೇಟಾ 1 ನಕ್ಷೆಯ ಪ್ರಕಾರವು ಲೈನ್ ನಕ್ಷೆಆಗಿದೆ ಮತ್ತು ಇದು 1 ಬಳಕೆದಾರರಿಗೆ ಆಗಿರುತ್ತದೆ ಹಾಗೆಯೇ ನಾವು ಅದನ್ನು ಎಲ್ಲಾ ಬಳಕೆದಾರರಿಗಾಗಿ ಬರೆಯಬಹುದು ಅಂತಿಮವಾಗಿ ಕಮಾಂಡ್ ಚಾರ್ಟ್ ಡಾಟ್ ಸೇವ್ ಫೈಲ್ ಅನ್ನು ಬರೆಯುವ ಮೂಲಕ ಫೈಲ್ ಅನ್ನು ಉಳಿಸಿಕೊಳ್ಳುತ್ತೇವೆ ಮತ್ತು ನಾವು ಫೈಲ್ ಅನ್ನು ಲೈನ್ ಹೈಚಾರ್ಟ್ ಎಂದು ಹೆಸರಿಸಬಹುದು ಫೈಲ್ ಅನ್ನು ಉಳಿಸುವ ಮೊದಲು ನಾವು ಇದನ್ನು ಬದಲಾಯಿಸಬೇಕಾಗಿದೆ ನಾವು ಈ ಸಾಲನ್ನು ಬದಲಾಯಿಸಬೇಕಾಗಿದೆ ಮತ್ತು ಅದನ್ನು ಆಯ್ಕೆಗಳಾಗಿ ಬರೆಯಬೇಕಾಗಿದೆ ಈ ತಪ್ಪಿಗಾಗಿ ಕ್ಷಮಿಸಿ ಈಗ ಫೈಲ್ ಅನ್ನು ಉಳಿಸಲು ನಾವು ಮೊದಲು ಎಸ್ಕೇಪ್ ಒತ್ತಿ ಮತ್ತು ಕೊಲೊನ್ w q ಅನ್ನು ಬರೆಯುತ್ತೇವೆ ಇದು ಪ್ರತಿ ಮೂರು ಬಳಕೆದಾರರಿಗೆ ಲೈನ್ ನಕ್ಷೆಯನ್ನು ಪ್ರತಿನಿಧಿಸುತ್ತದೆ ಈ ದೃಶ್ಯೀಕರಣಗಳ ಸೌಂದರ್ಯವು ಅವು ನಿಜವಾಗಿಯೂ ಸಂವಾದಾತ್ಮಕವಾಗಿವೆ ಎಂಬ ಅಂಶವನ್ನು ಎತ್ತಿ ತೋರಿಸುತ್ತದೆ ಒಬ್ಬರು ಬಹಳಷ್ಟು ಸಂಗತಿಗಳೊಂದಿಗೆ ಆಟವಾಡಬಹುದು ಉದಾಹರಣೆಗೆ ನಾನು ರೇಖಾಚಿತ್ರದಿಂದ ಬಳಕೆದಾರ 2 ಅನ್ನು ಬಿಟ್ಟುಬಿಡಬಹುದು ಮತ್ತು ಬಳಕೆದಾರ 1 ಮತ್ತು ಬಳಕೆದಾರರ ಮಾದರಿಗಳನ್ನು ನೋಡಬಹುದು ನಾನು ರೇಖಾಚಿತ್ರಗಳು ಅಥವಾ ಡೇಟಾ ಪಾಯಿಂಟ್ಗಳ ಮೇಲೆ ಸುಳಿದಾಡಿದಾಗ ಪ್ರತಿಯೊಬ್ಬ ಬಳಕೆದಾರರಿಗೆ ನಾನು ಮೌಲ್ಯಗಳನ್ನು ನೋಡಬಹುದು ಆದ್ದರಿಂದ ಬಾರ್ ರೇಖಾಚಿತ್ರ ಡೇಟಾ ಬಿಂದುಗಳನ್ನು ಆಯತಾಕಾರದ ಬಾರ್ಗಳಾಗಿ ತೋರಿಸಿದರೆ ಲೈನ್ ನಕ್ಷೆಗಳು ಪ್ರತಿಯೊಂದು ಡೇಟಾ ಬಿಂದುಗಳನ್ನು ಸಂಪರ್ಕಿಸುತ್ತದೆ ಮತ್ತು ಅದನ್ನು ಸರಳ ರೇಖೆಯಂತೆ ತೋರಿಸುತ್ತದೆ ಸರಿ ಆದ್ದರಿಂದ ಈಗ ನಾವು ಸ್ಕ್ಯಾಟರ್ ಪ್ಲಾಟ್ ಎಂದು ಕರೆಯಲ್ಪಡುವ ಮತ್ತೊಂದು ಕಥಾವಸ್ತುವನ್ನು ನೋಡುತ್ತೇವೆ ಅಲ್ಲಿ ಕಥಾವಸ್ತುವು ರಚನೆಯಲ್ಲಿರುವ ಪ್ರತಿಯೊಂದು ಡೇಟಾ ಬಿಂದುಗಳಿಗೆ ನಿಜವಾಗಿಯೂ ಅವುಗಳನ್ನು ಸಂಪರ್ಕಿಸದೆಯೇ ಒಂದು ಬಿಂದುವನ್ನು ಸೆಳೆಯುತ್ತದೆ ಈಗ ಈ ರೀತಿಯ ಕಥಾವಸ್ತುವನ್ನು ರಚಿಸಲು ನಾವು ಟ್ವಿಟರ್ನಲ್ಲಿ ಎರಡು ಸೆಟ್ ಬಳಕೆದಾರರನ್ನು ಹೊಂದಿದ್ದೇವೆ ಎಂದು ಭಾವಿಸೋಣ ಒಂದು ಸೆಲೆಬ್ರಿಟಿ ಖಾತೆಗಳ ಸೆಟ್ ಮತ್ತು ಇನ್ನೊಂದು ಸಾಮಾನ್ಯ ಖಾತೆಗಳ ಸೆಟ್ ಇದೆ ಈ ಪ್ರತಿಯೊಂದು ಖಾತೆಗಳು ತಲಾ ಐದು ಬಳಕೆದಾರರನ್ನು ಹೊಂದಿವೆ ಈಗ ನಾವು ಪ್ರತಿ ಎರಡು ಸೆಟ್ಗಳಲ್ಲಿ ಎಲ್ಲಾ ಐದು ಬಳಕೆದಾರರ ಅನುಯಾಯಿಗಳ ಮಾದರಿಗಳನ್ನು ಸ್ನೇಹಿತರನ್ನು ನೋಡಲು ಬಯಸುತ್ತೇವೆ ಕೇವಲ ಜ್ಞಾಪನೆ ಅನುಯಾಯಿಗಳು ಬಳಕೆದಾರ x ಅನ್ನು ಅನುಸರಿಸುವ ಜನರ ಗುಂಪಾಗಿರುತ್ತಾರೆ ಮತ್ತು ಸ್ನೇಹಿತರು x ಅನುಸರಿಸುವ ಜನರ ಗುಂಪಾಗಿರುತ್ತಾರೆ ಆದ್ದರಿಂದ ಈಗ ಸ್ಕ್ಯಾಟರ್ ಪ್ಲಾಟ್ಗಾಗಿ ಬರಹ ಬರೆಯಲು ನಾವು vi ಸಂಪಾದಕವನ್ನು ಬರೆಯುತ್ತೇವೆ ಮತ್ತು ಫೈಲ್ ಅನ್ನು ಸ್ಕ್ಯಾಟರ್ ಹೈಚಾರ್ಟ್ಗಳಾಗಿ ಹೆಸರಿಸೋಣ ನಾವು ಹೈಚಾರ್ಟ್ಗಳನ್ನು ಆಮದು ಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸುತ್ತೇವೆ ಮುಂದೆ ನಾವು ಹೈಚಾರ್ಟ್ಗಾಗಿ ಕಂಟೇನರ್ ಅನ್ನು ವ್ಯಾಖ್ಯಾನಿಸುತ್ತೇವೆ ಮುಂದಿನದು ನಕ್ಷೆ ಗಾಗಿ ಆಯ್ಕೆಗಳ ಸೆಟ್ ಅನ್ನು ವ್ಯಾಖ್ಯಾನಿಸುತ್ತದೆ ಮೊದಲನೆಯದು ನಕ್ಷೆ ಪ್ರಕಾರವಾಗಿರುತ್ತದೆ ಮತ್ತು ಈ ನಕ್ಷೆಯ ಪ್ರಕಾರವು ಸ್ಕ್ಯಾಟರ್ ಆಗಿದೆ ಮುಂದೆ ನಾವು ನಕ್ಷೆಯ ಶೀರ್ಷಿಕೆಯನ್ನು ವ್ಯಾಖ್ಯಾನಿಸುತ್ತೇವೆ ಮತ್ತು ಪಠ್ಯವು ಹೈಚಾರ್ಟ್ ಸ್ಕ್ಯಾಟರ್ ಆಗಿರಬಹುದು ನಾವು ದಂತಕಥೆಯನ್ನು ಸಕ್ರಿಯಗೊಳಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಸಕ್ರಿಯಗೊಳಿಸಲಾಗಿದೆ ಎಂದು ಬರೆಯುತ್ತೇವೆ ಈಗ x ಅಕ್ಷವನ್ನು ವಿವರಿಸಿ ಅದು ಅನುಯಾಯಿಗಳು ನಾವು ಅದನ್ನು x ಆಕ್ಸಿಸ್ ಎಂದು ಬರೆಯುವ ಮೂಲಕ ಪ್ರಾರಂಭಿಸುತ್ತೇವೆ ನಂತರ ನಾವು ಶೀರ್ಷಿಕೆಯನ್ನು ವ್ಯಾಖ್ಯಾನಿಸಬೇಕಾಗಿದೆ ನಂತರ ನಾವು ಪಠ್ಯವನ್ನು ವ್ಯಾಖ್ಯಾನಿಸುತ್ತೇವೆ ಅದನ್ನು ಸಾವಿರಾರು ಅನುಯಾಯಿಗಳ ಸಂಖ್ಯೆ ಎಂದು ಇಟ್ಟುಕೊಳ್ಳೋಣ ಅಂತೆಯೇ ನಾವು y ಅಕ್ಷವನ್ನು ವ್ಯಾಖ್ಯಾನಿಸಬೇಕಾಗಿದೆ ಅದನ್ನು ಮತ್ತೆ ಸಾವಿರಾರು ಸ್ನೇಹಿತರಂತೆ ಇರಿಸೋಣ ನಾವು ಬ್ರಾಕೆಟ್ಗಳನ್ನು ಮುಚ್ಚಬೇಕಾಗಿದೆ ಮುಂದೆ ನಾವು ಡೇಟಾ ಶ್ರೇಣಿಯನ್ನು ವ್ಯಾಖ್ಯಾನಿಸಬೇಕಾಗಿದೆ ಆದ್ದರಿಂದ ನಾವು ಎರಡು ಸೆಟ್ ಬಳಕೆದಾರರನ್ನು ಹೊಂದಿದ್ದೇವೆ ಒಬ್ಬರು ಸೆಲೆಬ್ರಿಟಿ ಬಳಕೆದಾರ ಮತ್ತು ಇನ್ನೊಬ್ಬರು ಸಾಮಾನ್ಯ ಬಳಕೆದಾರ ಮತ್ತು ಈ ಪ್ರತಿಯೊಂದು ಸೆಟ್ಗಳು ತಲಾ 5 ಬಳಕೆದಾರರನ್ನು ಹೊಂದಿವೆ 5 ಬಳಕೆದಾರರಲ್ಲಿ ಪ್ರತಿಯೊಬ್ಬರು ಈಗ ಅನುಯಾಯಿಗಳು ಮತ್ತು ಸ್ನೇಹಿತರ ಸಂಖ್ಯೆಯನ್ನು ಹೊಂದಿದ್ದಾರೆ ಆದ್ದರಿಂದ ಡೇಟಾ ಸೆಟ್ 1 ಎಂದು ಭಾವಿಸೋಣ ಬಳಕೆದಾರ 1 161 ಅನುಯಾಯಿಗಳು ಮತ್ತು 51 ಸ್ನೇಹಿತರನ್ನು ಹೊಂದಿದೆ ಮುಂದಿನ ಶ್ರೇಣಿಯು 167 ಅನುಯಾಯಿಗಳು ಮತ್ತು 59 ಸ್ನೇಹಿತರು ಮತ್ತು ಎಲ್ಲಾ 5 ಬಳಕೆದಾರರಿಗಾಗಿ ಇರುತ್ತದೆ ಒಮ್ಮೆ ನಾವು ಡೇಟಾ ರಚನೆಯನ್ನು ರಚಿಸಿದ ನಂತರ ಮುಂದಿನ ಹಂತವು ಕಂಟೇನರ್ಗೆ ಸೇರಿಸುವುದು ಆದ್ದರಿಂದ ನಕ್ಷೆ ಡಾಟ್ ಡಿಕ್ಷನರಿ ಆಯ್ಕೆಗಳನ್ನು ಹೊಂದಿಸಿ ಮತ್ತು ನಾವು ನಮ್ಮ ನಿಘಂಟು ವಸ್ತುವನ್ನು ರವಾನಿಸುತ್ತೇವೆ ಮತ್ತು ನಾವು ಬಣ್ಣವನ್ನು ಸಹ ವ್ಯಾಖ್ಯಾನಿಸಬಹುದು ಆದ್ದರಿಂದ ನಾವು ಅದನ್ನು ಕೆಂಪು ಎಂದು ವ್ಯಾಖ್ಯಾನಿಸೋಣ ಆದ್ದರಿಂದ ನೀವು ಬಣ್ಣ ಸಂಯೋಜನೆಯ ಬಗ್ಗೆ ಚಿಂತಿಸಬೇಕಾಗಿಲ್ಲ ನಾವು ಅದನ್ನು ಯಾವಾಗಲೂ Google ಮಾಡಬಹುದು ಇವುಗಳು ಪ್ರಮಾಣಿತ ಬಣ್ಣ ಸಂಕೇತಗಳಾಗಿವೆ ಅಂತೆಯೇ ಮುಂದಿನ ಡೇಟಾ ಸೆಟ್ಗಾಗಿ ನಾವು ವ್ಯಾಖ್ಯಾನಿಸುತ್ತೇವೆ ಅಂತಿಮವಾಗಿ ನಾವು ನಮ್ಮ ಫೈಲ್ ಅನ್ನು ಸ್ಕಾಟರ್ ಹೈಚಾರ್ಟ್ ಎಂದು ಹೆಸರಿಸೋಣ ಎಂದು ಉಳಿಸುತ್ತೇವೆ ಆದ್ದರಿಂದ ಈ ಪೈಥಾನ್ ಫೈಲ್ ಅನ್ನು ಉಳಿಸಲು ನಾವು ಮೊದಲು ಎಸ್ಕೇಪ್ ಅನ್ನು ಒತ್ತಿ ನಂತರ ಕೊಲೊನ್ wq ಬರೆಯಿರಿ ಮತ್ತು ಎಂಟರ್ ಒತ್ತಿರಿ ಈಗ ಫೈಲ್ ಅನ್ನು ರನ್ ಮಾಡಲು ನಾವು ಪೈಥಾನ್ ಎಂದು ಟೈಪ್ ಮಾಡೋಣ html ಫೈಲ್ ಅನ್ನು ವೀಕ್ಷಿಸಲು ನಾವು ಕ್ರೋಮ ಬ್ರೌಸರ್ಗೆ ಹೋಗೋಣ ಸ್ಕ್ಯಾಟರ್ ಪ್ಲಾಟ್ಗಳಲ್ಲಿ ಪ್ರತಿಯೊಂದು x ಮತ್ತು y ಅಕ್ಷವು ಕೆಲವು ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಅಂಶವು ಮೂಲಭೂತವಾಗಿ x 155 ಮತ್ತು y 53 ಆಗಿದೆ ಅದೇ ರೀತಿ ಎಲ್ಲಾ ಇತರ ಮೌಲ್ಯಗಳಿಗೆ ಇರುತ್ತದೆ ಮೊದಲೇ ಹೇಳಿದಂತೆ ಸ್ಕ್ಯಾಟರ್ ಪ್ಲಾಟ್ಗಳು ಲೈನ್ ಪ್ಲಾಟ್ಗಳಿಗೆ ಹೋಲುತ್ತವೆ ಲೈನ್ ಪ್ಲಾಟ್ಗಳಲ್ಲಿ ಈ ಪ್ರತಿಯೊಂದು ಡೇಟಾ ಬಿಂದುಗಳು ರೇಖೆಯಿಂದ ಸಂಪರ್ಕಗೊಂಡಿವೆ ಆದರೆ ಸ್ಕ್ಯಾಟರ್ ಪ್ಲಾಟ್ಗಳಲ್ಲಿ ಇದು ವಿಭಿನ್ನ ಡೇಟಾ ಪಾಯಿಂಟ್ಗಳಾಗಿ ಪ್ರತಿನಿಧಿಸುತ್ತದೆ ಮತ್ತು ನಿಜವಾಗಿಯೂ ಒಂದು ಸಾಲಿನ ಮೂಲಕ ಸಂಪರ್ಕ ಹೊಂದಿಲ್ಲ ಅಂತಿಮವಾಗಿ ನಾನು ಕೊನೆಯ ನಕ್ಷೆ ಪ್ರಕಾರವನ್ನು ಇಲ್ಲಿ ತಿಳಿದುಕೊಳ್ಳುತ್ತೇವೆ ಅದು ಬಬಲ್ ನಕ್ಷೆ ಆಗಿದೆ ಸ್ಕ್ಯಾಟರ್ ಪ್ಲಾಟ್ಗಳಂತೆಯೇ ಪ್ರತಿ ಪಾಯಿಂಟ್ ಅವುಗಳನ್ನು ಬಬಲ್ನಿಂದ ಬದಲಾಯಿಸಲಾಗುತ್ತದೆ ಮತ್ತು ನಾವು ಹೆಚ್ಚುವರಿ ಆಯಾಮವನ್ನು ಹೊಂದಿದ್ದೇವೆ ಅದು ಗುಳ್ಳೆಯ ಗಾತ್ರದಿಂದ ಪ್ರತಿನಿಧಿಸುತ್ತದೆ ಆದ್ದರಿಂದ ಆಯಾಮವು ದೊಡ್ಡದಾಗಿದ್ದರೆ ಗುಳ್ಳೆಯ ಗಾತ್ರವು ದೊಡ್ಡದಾಗಿರುತ್ತದೆ ಮತ್ತು ಆಯಾಮವು ಚಿಕ್ಕದಾಗಿದ್ದರೆ ಗುಳ್ಳೆಯ ಗಾತ್ರವು ಚಿಕ್ಕದಾಗಿರುತ್ತದೆ ಮತ್ತು ಈ ಸ್ಕ್ಯಾಟರ್ ಪ್ಲಾಟ್ಗಳು ಬಬಲ್ ನಕ್ಷೆಗಳಂತೆಯೇ ಅವು ಎರಡೂ ಅಕ್ಷದ ಮೌಲ್ಯಗಳನ್ನು ಪ್ರತಿನಿಧಿಸುತ್ತವೆ ನಿರ್ದಿಷ್ಟ ದಿನದಂದು y ಸಂಖ್ಯೆಯ ಟ್ವೀಟ್ಗಳನ್ನು ಪೋಸ್ಟ್ ಮಾಡಿದ ಟ್ವಿಟರ್ ಬಳಕೆದಾರ x ನಮಗೆ ತಿಳಿದಿದೆ ಎಂದು ಭಾವಿಸೋಣ ನಾವು ಅದನ್ನು ಕೋಡ್ ಮಾಡುವ ವಿಧಾನವೆಂದರೆ x ಬಳಕೆದಾರರು ಪೋಸ್ಟ್ ಮಾಡಿದ ಸಮಯವನ್ನು ಪ್ರತಿನಿಧಿಸುತ್ತದೆ ನಿರ್ದಿಷ್ಟವಾಗಿ ಟ್ವೀಟ್ ಮಾಡುವ ಮಾದರಿ ಇದ್ದರೆ y ಒಂದನ್ನು ಸೂಚಿಸುತ್ತದೆ ದಿನ ಮತ್ತು ಆ ನಿರ್ದಿಷ್ಟ ದಿನದಂದು ಯಾವುದೇ ಟ್ವೀಟ್ ಇಲ್ಲದಿದ್ದರೆ 0 ಮತ್ತು z ನಿರ್ದಿಷ್ಟ ದಿನದಂದು ಪೋಸ್ಟ್ ಮಾಡಲಾದ ಟ್ವೀಟ್ಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನಾವು x y z ಎಂಬ ಮೂರು ಆಯಾಮಗಳನ್ನು ಹೊಂದಿದ್ದೇವೆ ಅದು ಈಗ ಬಬಲ್ ಚಾರ್ಟ್ನಲ್ಲಿ ಪ್ರತಿನಿಧಿಸುತ್ತದೆ ಈಗ ಪೈಥಾನ್ ಸ್ಕ್ರಿಪ್ಟ್ ಅನ್ನು ಬರೆಯಲು ನಾವು ಮತ್ತೆ vi ಸಂಪಾದಕಕ್ಕೆ ಹೋಗುತ್ತೇವೆ ಮತ್ತು ಫೈಲ್ ಅನ್ನು ಬಬಲ್ ಹೈಚಾರ್ಟ್ ಎಂದು ಹೆಸರಿಸುತ್ತೇವೆ ಈ ರೇಖಾಚಿತ್ರಗಳನ್ನು ರಚಿಸುವಾಗ ದಿನಾಂಕ ಸ್ವರೂಪಗಳನ್ನು ಹೇಗೆ ಪ್ರತಿನಿಧಿಸುವುದು ಎಂಬುದನ್ನು ಸಹ ನಾವು ಕಲಿಯುತ್ತೇವೆ ಆದರೆ ಪ್ರಾರಂಭಿಸಲು ನಾವು ಹೈಚಾರ್ಟ್ಗಳಿಂದ ಪ್ರಮಾಣಿತ ಇನ್ಪುಟ್ ಹೇಳಿಕೆಗಳನ್ನು ಬರೆಯೋಣ ದಿನಾಂಕ ಮತ್ತು ಸಮಯ ಎಂದು ಕರೆಯಲ್ಪಡುವ ಮತ್ತೊಂದು ಅಂತರ್ಗತ ಪೈಥಾನ್ ಪ್ಯಾಕೇಜ್ ಅನ್ನು ಸೇರಿಸಿ ಆದ್ದರಿಂದ ನಾವು ಆಮದು ದಿನಾಂಕದ ಸಮಯವನ್ನು ಬರೆಯುತ್ತೇವೆ ನಕ್ಷೆ ಬರೆಯುವ ಮೂಲಕ ನಾವು ಈಗ ನಮ್ಮ ಕಂಟೇನರ್ ಅನ್ನು ಹೈಚಾರ್ಟ್ಗೆ ಸಮ ಎಂದು ಘೋಷಿಸುತ್ತೇವೆ ಮುಂದಿನದು ನಮ್ಮ ನಕ್ಷೆ ಅನ್ನು ವ್ಯಾಖ್ಯಾನಿಸುವ ಆಯ್ಕೆಗಳ ಸೆಟ್ ಮೊದಲನೆಯದು ಚಾರ್ಟ್ನ ಪ್ರಕಾರವಾಗಿದೆ ಆದ್ದರಿಂದ ಇಲ್ಲಿ ನಾವು ಅದನ್ನು ಬಬಲ್ ಚಾರ್ಟ್ ಎಂದು ಹೆಸರಿಸೋಣ ಮುಂದೆ ನಾವು ರೇಖಾ ಚಿತ್ರಕ್ಕಾಗಿ ಶೀರ್ಷಿಕೆಯನ್ನು ವ್ಯಾಖ್ಯಾನಿಸಬೇಕಾಗಿದೆ ಅದನ್ನು ಪಠ್ಯವಾಗಿ ಪ್ರತಿನಿಧಿಸಲಾಗುತ್ತದೆ ಮತ್ತು ನಾವು ಅದನ್ನು ಹೈಚಾರ್ಟ್ ಬಬಲ್ ಎಂದು ಬರೆಯಬಹುದು ಈಗ ನಾವು ರೇಖಾ ಚಿತ್ರಕ್ಕಾಗಿ ದಂತಕಥೆಯನ್ನು ಸಕ್ರಿಯಗೊಳಿಸಬೇಕಾಗಿದೆ ಈಗ ನಾವು ಮೊದಲು ನೋಡುತ್ತಿರುವ ಇತರ ರೇಖಾ ಚಿತ್ರಗಳಿಗಿಂತ ಭಿನ್ನವಾಗಿರುವ ಭಾಗವು ಬರುತ್ತದೆ ಆದ್ದರಿಂದ ಇಲ್ಲಿ x ಅಕ್ಷವು ದಿನಾಂಕದ ಸಮಯದ ಸ್ವರೂಪವಾಗಿದೆ ಆದ್ದರಿಂದ ಈಗ ನಾವು ಈ ಅಕ್ಷಗಳನ್ನು ಪ್ರತಿನಿಧಿಸುವ ವಿಧಾನವೆಂದರೆ ನಾವು x ಅಕ್ಷದಿಂದ ಪ್ರಾರಂಭಿಸುತ್ತೇವೆ ನಾವು ಮೊದಲು ಸ್ವರೂಪದ ಪ್ರಕಾರವನ್ನು ವ್ಯಾಖ್ಯಾನಿಸಿದ್ದೇವೆ ಅದು ಈಗ ದಿನಾಂಕ ಸಮಯವಾಗಿದೆ ಈಗ ಈ ಪ್ರತಿಯೊಂದು ಅಕ್ಷದಲ್ಲಿ ನಾವು ನಿರ್ದಿಷ್ಟ ಲೇಬಲ್ಗಳನ್ನು ಹೊಂದಿರಬೇಕು ಅಂದರೆ ಪ್ರತಿ ಬಿಂದುವಿಗೆ ಆ ನಿರ್ದಿಷ್ಟ ಬಿಂದುವು ಏನನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಮೊದಲ ಜನವರಿ 2016 ರಂದು ಟ್ವೀಟ್ ಮಾಡಿದರೆ x ಆಕ್ಸಿಸ್ನಲ್ಲಿ ಆ ಬಿಂದುವನ್ನು ಮೊದಲ ಜನವರಿ 2016 ಎಂದು ಬರೆಯಬೇಕು ಆದ್ದರಿಂದ ನಾವು ಲೇಬಲ್ಗಳನ್ನು ವ್ಯಾಖ್ಯಾನಿಸಬೇಕಾಗಿದೆ ಮತ್ತು ನಾವು ದಿನಾಂಕದ ಸಮಯದ ಲೇಬಲ್ ಫಾರ್ಮ್ಯಾಟ್ಗಳನ್ನು ಬರೆಯುತ್ತೇವೆ ಆದ್ದರಿಂದ ಈ ದಿನಾಂಕದ ಸಮಯದ ವಸ್ತುಗಳನ್ನು ಪ್ರತಿನಿಧಿಸಲು ಕೆಲವು ಪ್ರಮಾಣಿತ ಮಾರ್ಗಗಳಿವೆ ಆದ್ದರಿಂದ ಉದಾಹರಣೆಗೆ ನಾವು ದಿನವನ್ನು ವ್ಯಾಖ್ಯಾನಿಸುವ ವಿಧಾನವೆಂದರೆ e ಶೇಕಡಾವಾರು ಮತ್ತು ಶೇಕಡಾವಾರು b ಈಗ ಇಲ್ಲಿ ಶೇಕಡಾವಾರು e ತಿಂಗಳ ದಿನವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಅದು 1 ರಿಂದ 31 ಆಗಿದೆ ಮತ್ತು ಶೇಕಡಾವಾರು b ಕಡಿಮೆ ತಿಂಗಳುಗಳನ್ನು ಪ್ರತಿನಿಧಿಸುತ್ತದೆ ಅಂದರೆ ಜನವರಿ ಜನವರಿ ಫೆಬ್ರವರಿ ಫೆಬ್ರು ಇತ್ಯಾದಿ ದಿನದ ನಂತರ ನಾವು ತಿಂಗಳನ್ನು ವ್ಯಾಖ್ಯಾನಿಸಬೇಕಾಗಿದೆ ಮತ್ತು ನಾವು ಅದನ್ನು ಶೇಕಡಾವಾರು b ಎಂದು ಪ್ರತಿನಿಧಿಸಬಹುದು ಇದು ಪ್ರತಿ ತಿಂಗಳುಗಳ ಕಿರು ಕೋಡ್ ಆಗಿದೆ ತದನಂತರ ನಾವು ಶೇಕಡಾವಾರು y ಅನ್ನು ಹೊಂದಿದ್ದೇವೆ ಇದು ವರ್ಷಕ್ಕೆ ಎರಡು ದಿನಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ವರ್ಷವು 2016 ಆಗಿದ್ದರೆ ನಾವು ಅದನ್ನು 16 ಎಂದು ಬರೆಯುತ್ತೇವೆ ಮತ್ತು ಅಂತಿಮವಾಗಿ ನಾವು ವರ್ಷವನ್ನು ಬರೆಯುವ ವಿಧಾನವು ವರ್ಷದ ಎಲ್ಲಾ ನಾಲ್ಕು ಅಂಕೆಗಳನ್ನು ಪ್ರತಿನಿಧಿಸುವ ಬಂಡವಾಳ Y ಆಗಿರುತ್ತದೆ ಆದ್ದರಿಂದ ಈಗ ನಾವು ಆವರಣಗಳನ್ನು ಮುಚ್ಚಬೇಕಾಗಿದೆ ಮುಂದೆ ನಾವು ಡೇಟಾ ಅರೇಗಳನ್ನು ಸೇರಿಸಬೇಕಾಗಿದೆ ನಾವು ವಿಭಿನ್ನ ಟ್ವೀಟ್ ಮಾಡುವ ಮಾದರಿಗಳನ್ನು ಹೊಂದಿರುವ ನಾಲ್ಕು ಬಳಕೆದಾರರನ್ನು ಹೊಂದಿದ್ದೇವೆ ಎಂದು ಭಾವಿಸೋಣ ಆದ್ದರಿಂದ ಡೇಟಾ ಬಳಕೆದಾರ 1 ಗಾಗಿ ಡೇಟಾ ರಚನೆಯನ್ನು ನಾವು ವ್ಯಾಖ್ಯಾನಿಸುವ ವಿಧಾನವು ದಿನಾಂಕದ ಸಮಯದ ವಸ್ತುವಾಗಿದೆ ಆದ್ದರಿಂದ ದಿನಾಂಕದ ಸಮಯ ಚುಕ್ಕೆ ದಿನಾಂಕ ಸಮಯವನ್ನು ಬರೆಯುವ ಮೂಲಕ ಪ್ರತಿಯೊಂದು ಸಮಯದ ಸ್ಟ್ಯಾಂಪ್ ಅನ್ನು ದಿನಾಂಕದ ಸಮಯದ ವಸ್ತುವಾಗಿ ಪ್ರತಿನಿಧಿಸಲಾಗುತ್ತದೆ ಮತ್ತು ನಾವು ನಿಯತಾಂಕಗಳನ್ನು ನಿರ್ದಿಷ್ಟಪಡಿಸುತ್ತೇವೆ ಉದಾಹರಣೆಗೆ ನಾನು 2016 ಅನ್ನು ಬರೆದರೆ ತಿಂಗಳು ಮತ್ತು ದಿನಾಂಕವನ್ನು ಸೂಚಿಸಿ ಬಳಕೆದಾರರು ಆ ನಿರ್ದಿಷ್ಟ ಸಮಯದಲ್ಲಿ ಟ್ವೀಟ್ ಮಾಡುತ್ತಿರುವುದರಿಂದ ನಾವು Y ಅನ್ನು 1 ಎಂದು ವ್ಯಾಖ್ಯಾನಿಸುತ್ತೇವೆ ಮತ್ತು ನಾವು ಟ್ವೀಟ್ಗಳ ಸಂಖ್ಯೆಯನ್ನು 28 ಎಂದು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ 9 5 2016 ರ ಸಮಯ ಸ್ಟ್ಯಾಂಪ್ನಲ್ಲಿ ಇದು ಬಳಕೆದಾರರ 1 ರ ಮೊದಲ ವಸ್ತುವಾಗಿದೆ ಹಾಗೆಯೇ ನಾವು ವಿಭಿನ್ನ ಸಮಯ ಸ್ಟ್ಯಾಂಪ್ ಮೌಲ್ಯಗಳನ್ನು ಹೊಂದಬಹುದು ಮತ್ತು ನಾವು ಕೆಲವು ಮೌಲ್ಯಗಳನ್ನು ಯಾದೃಚ್ಛಿಕವಾಗಿ ಹಾರ್ಡ್ ಕೋಡ್ ಮಾಡುತ್ತೇವೆ ಡೇಟಾ ವಸ್ತುಗಳನ್ನು ರಚಿಸಿದ ನಂತರ ನಾವು ಅದನ್ನು ಕಂಟೇನರ್ಗೆ ಸೇರಿಸಬೇಕಾಗಿದೆ ಆದ್ದರಿಂದ ಮೊದಲು ನಾವು ಚಾರ್ಟ್ ಡಾಟ್ ಸೆಟ್ ಡಿಕ್ಟ್ ಆಯ್ಕೆಗಳನ್ನು ಬರೆಯುವ ಮೂಲಕ ಮತ್ತು ಆಯ್ಕೆಗಳ ರಚನೆಯನ್ನು ಹಾದುಹೋಗುವ ಮೂಲಕ ಆಯ್ಕೆಗಳನ್ನು ಸೇರಿಸುತ್ತೇವೆ ಮುಂದೆ ನಾವು ಡೇಟಾ ಸೆಟ್ಗಳನ್ನು ಸೇರಿಸುತ್ತೇವೆ ಆದ್ದರಿಂದ ಇದು ಡೇಟಾ ಒನ್ ಆಗಿರುತ್ತದೆ ಟೈಪ್ ಒಂದು ಬಬಲ್ ಚಾರ್ಟ್ ಮತ್ತು ನಾವು ಅದನ್ನು ಬಳಕೆದಾರರಿಗಾಗಿ ಮಾಡುತ್ತಿದ್ದೇವೆ ಅಂತಿಮವಾಗಿ ಸೇವ್ ಫೈಲ್ ಅನ್ನು ಬರೆಯುವ ಮೂಲಕ ನಾವು ಚಾರ್ಟ್ ಅನ್ನು ಉಳಿಸುತ್ತೇವೆ ಮತ್ತು ನಾವು ಅದನ್ನು ಬಬಲ್ ಹೈಚಾರ್ಟ್ ಎಂದು ಹೆಸರಿಸಬಹುದು ಈಗ ಫೈಲ್ ಅನ್ನು ಉಳಿಸಲು ನಾವು ಮೊದಲು ಎಸ್ಕೇಪ್ ಅನ್ನು ಒತ್ತಿ ಮತ್ತು ನಂತರ ನಾವು ಕೊಲೊನ್ wq ಅನ್ನು ಬರೆಯುತ್ತೇವೆ ಮತ್ತು ಎಂಟರ್ ಒತ್ತಿರಿ ಫೈಲ್ ಅನ್ನು ರನ್ ಮಾಡಲು ನಾವು ಪೈಥಾನ್ ಮತ್ತು ಫೈಲ್ ಹೆಸರನ್ನು ಬರೆಯುತ್ತೇವೆ ಫೈಲ್ ಅನ್ನು ವೀಕ್ಷಿಸಲು ಮತ್ತೆ ನಾವು html ಅನ್ನು ತೆರೆಯೋಣ ಅದು ರೈಟ್ ಕ್ಲಿಕ್ ಮಾಡುವ ಮೂಲಕ ಮತ್ತು ಅದನ್ನು chrome ಬ್ರೌಸರ್ನಲ್ಲಿ ತೆರೆಯುತ್ತದೆ ಆದ್ದರಿಂದ x ಅಕ್ಷವು ಟೈಮ್ಸ್ಟ್ಯಾಂಪ್ ಮೌಲ್ಯವನ್ನು ಮೇ 10 ರಿಂದ ಜುಲೈನಲ್ಲಿ ಎಲ್ಲೋ ಕೆಲವು ಮೌಲ್ಯಗಳವರೆಗೆ ಪ್ರತಿನಿಧಿಸುತ್ತದೆ ನಾವು ಬಳಕೆದಾರರ ನಡುವೆ ಕೆಲವು ಅತಿಕ್ರಮಣವನ್ನು ನೋಡಬಹುದು ಮತ್ತು ನಾವು ಅತಿಕ್ರಮಣವನ್ನು ತೆಗೆದುಹಾಕಲು ಬಯಸಿದರೆ ನಾವು ಬಳಕೆದಾರ 4 ಅನ್ನು ತೆಗೆದುಹಾಕಿದರೆ ಮತ್ತು ನಾನು ಬಳಕೆದಾರ 1 ಅನ್ನು ತೆಗೆದುಹಾಕಿದರೆ ನಾವು ಕೆಲವು ಬಳಕೆದಾರರ ಆಯ್ಕೆಯನ್ನು ರದ್ದುಗೊಳಿಸಬಹುದು ನಂತರ ನಾನು ಬಳಕೆದಾರ 2 ಮತ್ತು 3 ಬಳಕೆದಾರಗಾಗಿ ಮಾದರಿಗಳನ್ನು ನೋಡಬಹುದು ಆದ್ದರಿಂದ ಇಲ್ಲಿ ಇದರ ಗಾತ್ರ ಬಬಲ್ 120 ಆಗಿದೆ ಇದು ಈ ಬಬಲ್ ಗಾತ್ರಕ್ಕಿಂತ 51 ಆಗಿದೆ ಆದ್ದರಿಂದ ಬಬಲ್ ಚಾರ್ಟ್ಗಳಲ್ಲಿ ನಾವು ಮೂರು ಮೌಲ್ಯಗಳನ್ನು ಪ್ರತಿನಿಧಿಸಬಹುದು x ಅಕ್ಷವು ಸಮಯವಾಗಿದೆ y axis ಎಂದರೆ ಬಳಕೆದಾರರು ಟ್ವೀಟ್ ಅನ್ನು ಪೋಸ್ಟ್ ಮಾಡುತ್ತಿದ್ದಾರೆಯೇ ಅಥವಾ ಇಲ್ಲವೇ ಮತ್ತು ಪೋಸ್ಟ್ ಮಾಡಲಾದ ಟ್ವೀಟ್ಗಳ ಪರಿಮಾಣವನ್ನು ಪ್ರತಿನಿಧಿಸುವ z ಆಕ್ಸಿಸ್ ಆಗುತ್ತದೆ ಆದ್ದರಿಂದ ನಾವು ಪೈಥಾನ್ ಸ್ಕ್ರಿಪ್ಟ್ ಅನ್ನು ಬಳಸಿಕೊಂಡು ಬಾರ್ ನಕ್ಷೆ ಲೈನ್ ನಕ್ಷೆ ಸ್ಕ್ಯಾಟರ್ ನಕ್ಷೆ ಮತ್ತು ಬಬಲ್ ನಕ್ಷೆ ಎಂಬ ನಾಲ್ಕು ನಕ್ಷೆಗಳನ್ನು ಹೇಗೆ ರಚಿಸುತ್ತೇವೆ ಈಗ ನಾನುಕ್ಲೌಡ್ ಎಂದು ಕರೆಯಲ್ಪಡುವ ಮತ್ತೊಂದು ಕ್ಲೌಡ್ ಪ್ಲಾಟ್ಫಾರ್ಮ್ ಕುರಿತು ಮಾತನಾಡುತ್ತೇನೆ ಅಲ್ಲಿ ನಾವು ನಮ್ಮ ಪಠ್ಯವನ್ನು ನಕಲಿಸಬಹುದು ಮತ್ತು ಅದು ನಕ್ಷೆಗಳನ್ನು ತನ್ನದೇ ಆದ ಮೇಲೆ ರಚಿಸುತ್ತದೆ ಈ ಕ್ಲೌಡ್ ಪ್ಲಾಟ್ಫಾರ್ಮ್ ಅನ್ನು https cloud com ನಲ್ಲಿ ತಲುಪಬಹುದು ನೀವು ಬಳಕೆದಾರ ಖಾತೆಯನ್ನು ರಚಿಸಬಹುದು ಇದರಿಂದ ನಾವು ಈ ವೇದಿಕೆಯನ್ನು ಬಳಸಿಕೊಂಡು ರಚಿಸುವ ರೇಖಾಚಿತ್ರಗಳನ್ನು ನೀವು ಉಳಿಸಬಹುದು ಆದ್ದರಿಂದ ನಾವು ಮೊದಲು ನಕ್ಷೆ ರಚಿಸಲು ಹೋಗುತ್ತೇವೆ ಇಲ್ಲಿ ನಾವು ನಮ್ಮ ಡೇಟಾವನ್ನು ಅಂಟಿಸಬಹುದು ಅಥವಾ csv ಫೈಲ್ ಅನ್ನು ಡ್ರ್ಯಾಗ್ ಮತ್ತು ಡ್ರಾಪ್ ಮಾಡಬಹುದು ಆದ್ದರಿಂದ ಪೈಥಾನ್ನ ಬರಹವನ್ನು ಬಳಸಿಕೊಂಡು ಲೈನ್ ರೇಖಾಚಿತ್ರ ರಚಿಸಲು ನಾವು ಬಳಸಿದ ಡೇಟಾ ಇದು ಆಗಿದೆ ನಾನು ಅದನ್ನು csv ಫೈಲ್ಗೆ ಸೇರಿಸಿದ್ದೇನೆ ಮತ್ತು ನಾವು ಇಲ್ಲಿಂದ ಎಲ್ಲಾ ಡೇಟಾವನ್ನು ನಕಲಿಸಬಹುದು ಮತ್ತು ಅದನ್ನು ಕ್ಲೌಡ್ ಪ್ಲಾಟ್ಫಾರ್ಮ್ಗೆ ಅಂಟಿಸಿ ಮತ್ತು ಇದು ಪೈಥಾನ್ ಬರಹವನ್ನು ಬಳಸುವ ಮೊದಲು ನಾವು ರಚಿಸಿದ ಲೈನ್ ಚಾರ್ಟ್ ಅನ್ನು ಸ್ವಯಂಚಾಲಿತವಾಗಿ ರಚಿಸುತ್ತದೆ ನಾನು ಮೌಲ್ಯವನ್ನು ಬದಲಾಯಿಸಬಹುದು ಉದಾಹರಣೆಗೆ ನಾನು ಅದನ್ನು ಐದು ಮಾಡಲು ಬಯಸಿದರೆ ರೇಖಾಚಿತ್ರ ಸ್ವಯಂಚಾಲಿತವಾಗಿ ಅದರ ಮೌಲ್ಯಗಳನ್ನು ಬದಲಾಯಿಸುತ್ತದೆ ಹಾಗಾಗಿ ಇಲ್ಲಿ ನಾನು ಮೌಲ್ಯವನ್ನು 30 ಎಂದು ಹೇಳಬಹುದು ಮತ್ತು ಮೌಲ್ಯವು ಪ್ರತಿಫಲಿಸುತ್ತದೆ ಪೈಥಾನ್ ಬರಹದಿಂದ ನಾವು ಗಮನಿಸಿದಂತೆ ಇಲ್ಲಿ ನಾವು ಬಳಕೆದಾರರನ್ನು ಫಿಲ್ಟರ್ ಮಾಡಬಹುದು ಉದಾಹರಣೆಗೆ ನಾನು ಬಳಕೆದಾರ 2 ಅನ್ನು ಫಿಲ್ಟರ್ ಮಾಡಬಹುದು ಮತ್ತು ರೇಖಾಚಿತ್ರವನ್ನು ನೋಡಬಹುದು ಮತ್ತು ಪ್ರತಿಯೊಂದು ಟೂಲ್ ಟಿಪ್ಸ್ ನಮಗೆ ಪ್ರತಿಯೊಂದು ಡೇಟಾ ಪಾಯಿಂಟ್ಗಳ ಮೌಲ್ಯವನ್ನು ಹೇಳುತ್ತದೆ ಈ ಚಾರ್ಟ್ ಅನ್ನು ರಚಿಸಿದ ನಂತರ ನಾವು ನಿಜವಾಗಿಯೂ ನಕ್ಷೆಯನ್ನು ಉಳಿಸಬಹುದು ಒಮ್ಮೆ ನಕ್ಷೆಯನ್ನು ಇದು ರೇಖಾಚಿತ್ರವನ್ನು png ಚಿತ್ರವಾಗಿ ಡೌನ್ಲೋಡ್ ಮಾಡುವ ಆಯ್ಕೆಯನ್ನು ನೀಡುತ್ತದೆ ಅದನ್ನು ನಾವು ಬಹುಶಃ ನಂತರ ಬಳಸಬಹುದು ಆದ್ದರಿಂದ ಇದು ಲೈನ್ ಚಾರ್ಟ್ನ ಉದಾಹರಣೆಯಾಗಿದೆ ನಾವು ಪೈಥಾನ್ ಬರಹವನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸಿದ ಮತ್ತೊಂದು ಬಾರ್ ಚಾರ್ಟ್ ಉದಾಹರಣೆಯನ್ನು ನೋಡೋಣ ಆದ್ದರಿಂದ ನಾವು ಡೇಟಾವನ್ನು ಕಾಪಿ ಪೇಸ್ಟ್ ಮಾಡಬಹುದು ಮತ್ತು ಇಲ್ಲಿ ಅಂಟಿಸಬಹುದು ಆದ್ದರಿಂದ ಇಲ್ಲಿ ನಾವು ನಮ್ಮ ನಕ್ಷೆಯನ್ನು ಕಸ್ಟಮೈಸ್ ಮಾಡಬಹುದು ಹಾಗಾಗಿ ನಾನು ಟೆಂಪ್ಲೇಟ್ಗಳಿಗೆ ಹೋಗುತ್ತೇನೆ ನಾನು ಬರೆಯುತ್ತೇನೆ ಬಾರ್ ನಕ್ಷೆ ಹೋಗುತ್ತೇನೆ ಮತ್ತು ನಾನು ಈ ಬಾರ್ ನಕ್ಷೆಯನ್ನು ಕ್ಲಿಕ್ ಮಾಡುತ್ತೇನೆ ಈಗ ಅದನ್ನು ಬಾರ್ ನಕ್ಷೆ ಆಗಿ ಪರಿವರ್ತಿಸಲಾಗುತ್ತದೆ ನಾನು ಹಲವಾರು ಮಾರ್ಪಾಡುಗಳನ್ನು ಹೊಂದಬಹುದು ಉದಾಹರಣೆಗೆ ನಾನು ಇದನ್ನು ಹೊಂದಬಹುದು ಅಲ್ಲಿ ಅದು ಪ್ರತಿಯೊಂದು ಬಾರ್ಗಳು ನನಗೆ ಮೌಲ್ಯವನ್ನು ಹೇಳುತ್ತದೆ ಅಥವಾ ನಾನು ಅದನ್ನು ಬಹು ಬಣ್ಣದ ಬಾರ್ಗಳಾಗಿ ಹೊಂದಬಹುದು ಈ ಕ್ಲೌಡ್ ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಿರುವ ಬಹಳಷ್ಟು ಆಯ್ಕೆಗಳೊಂದಿಗೆ ನೀವು ನಿಜವಾಗಿಯೂ ಆಟವಾಡಬಹುದು ನೀವು ಹಲವಾರು ರೀತಿಯ ಸ್ಕ್ಯಾಟರ್ಗಳು ಮತ್ತು ಬಬಲ್ ನಕ್ಷೆಗಳು ಕಾಲಮ್ ನಕ್ಷೆಗಳು ಮತ್ತು ರೇಖೀಯ ನಕ್ಷೆಗಳನ್ನು ಹೊಂದಬಹುದು ಇದು ಇಂದಿನ ಉಪನ್ಯಾಸ ಆಗಿರುತ್ತದೆ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ದಯವಿಟ್ಟು ಅದನ್ನು ಚರ್ಚಾ ವೇದಿಕೆಯಲ್ಲಿ ಬಿಡಲು ಮುಕ್ತವಾಗಿರಿ ಮತ್ತು ಅವುಗಳನ್ನು ತೆಗೆದುಕೊಳ್ಳಲು ನಾವು ಸಂತೋಷಪಡುತ್ತೇವೆ